ಪ್ರೀತಿಯ ಸಹಭಾಗಿಗಳೇ ದೇಹ ಭಾಷೆಗೆ ಸಂಬಂಧಪಟ್ಟ ಕೊನೆಯ ವಾರದ ಚರ್ಚೆಗೆ ನಿಮಗೆಲ್ಲ ಸ್ವಾಗತ ಮೌಖಿಕ ಸಂವಹನ ಪ್ರಕ್ರಿಯೆಯ ಸಂಧರ್ಭದಲ್ಲಿ ಪ್ಯಾರಾ ಲ್ಯಾಂಗ್ವೇಜ್ ಭಾಗ ಇದರ ಹೆಸರೇ ಹೇಳುವಂತೆ ಇದು ಭಾಷೆಯ ಪರಿಧಿಯಲ್ಲಿ ಇರುತ್ತದೆ ಪ್ಯಾರಾ ಲ್ಯಾಂಗ್ವೇಜ್ ಮೆಟಾ ಸಂವಹನದ ಅಂಶವನ್ನು ಒಳಗೊಂಡಿರುತ್ತದೆ ಯಾಕಂದರೆ ಭಾಷೆಯ ಅರ್ಥ ಕೇವಲ ಪದಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇರುವುದಿಲ್ಲ ಒಬ್ಬ ವ್ಯಕ್ತಿಯು ಪದಗಳನ್ನು ಹೇಗೆ ಬಳಸುತ್ತಾನೆ ಎಂಬುದರ ಮೇಲೆ ಅದರಲ್ಲಿ ಇರುವ ಭಾವನಾತ್ಮಕ ಸಂದೇಶಗಳು ಅವಲಂಬಿತರಾಗಿರುತ್ತವೆ ಪದಗಳ ಬಳಕೆಯಲ್ಲಿ ಹಾಗು ಭಾಷೆಯಲ್ಲಿ ನಾವು ಸ್ಪುರಿಸುವ ಅರ್ಥಗಳ ವಿಷಯಕ್ಕೆ ಬಂದರೆ ನಾವೇ ಯಾವ ಪದಗಳನ್ನು ಬಳಸುತ್ತೇವೆ ಎಂಬುದಕ್ಕಿಂತ ಹೇಗೆ ಹೇಳುತ್ತೇವೆ ಎಂಬುದು ಬಹಳ ಮುಖ್ಯ ೧೯೫೦ರ ಸಂದರ್ಭದಲ್ಲಿ ಜಾರ್ಜ್ ಎಲ್ ಟ್ರೇಗೆರ್ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದರು ಪ್ಯಾರಾ ಲಿಂಗ್ವಿಸ್ಟಿಕ್ಸ್ ಬಗ್ಗೆ ಪರಿಶೀಲಿಸಲು ಹಾಗು ಅವುಗಳ ನಡುವಿನ ಅಂತರಸಂಬಂಧವನ್ನು ಅರ್ಥಮಾಡಿ ಕೊಳ್ಳಲು ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಪೂರ್ವ ಪ್ರತ್ಯಯ ಪ್ಯಾರಾ ಧ್ವನಿಯ ಏರಿಳಿತ ಹಾಗು ಗುಣ ಹಾಗು ಮಾತಿನ ವೇಗ ಎಲ್ಲವೂ ಕೂಡ ಸಂದೇಶದ ವಿಷಯಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ತಿಳಿಸುತ್ತದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ ರೇ ಬರ್ಡ್ವಿಸ್ಲೆ ಅವರೊಂದಿಗೆ ನಡೆಸಿದ ಸಂಶೋಧನೆಯಲ್ಲಿ ಅನೇಕ ಸಂಶೋಧಕರು ಭಾಗವಹಿಸಿದವರಿಗೆ ಆಂಗ್ಲ ಭಾಷೆಯ ಅಕ್ಷರಮಾಲೆಯನ್ನು ಉಚ್ಚರಿಸಲು ಹೇಳಿದಾಗ ಅವರು ಒಂದು ರೀತಿಯ ಭಾವನೆಗಳನ್ನು ಕೇಳುಗರ ಮನಸಿನಲ್ಲಿ ಹುಟ್ಟಿಸುತ್ತದೆ ಅಕ್ಷರಮಾಲೆ ಯಾವುದೇ ರೀತಿಯ ಅಂಶವನ್ನು ಹೇಳದ ಹಾಗು ತಟಸ್ಥ ಭಾಷಾ ವ್ಯಾಕರಣ ಆದರೆ ಇದರ ಉಚ್ಚಾರಣೆ ಕೂಡ ಒಂದು ರೀತಿಯ ಭಾವನೆಯನ್ನು ಸ್ಪುರಿಸುತ್ತದೆ ಈ ರೀತಿಯ ಸಂಶೋಧಕರು ಯಾವ ವಿಷಯಕ್ಕೆ ಅಡಿಪಾಯ ಹಾಕಿದರೂ ಅಂದರೆ ನಾವು ಮಾತನಾಡಬೇಕಾದರೆ ಕೇವಲ ಪದಗಳ ವಾಚ್ಯಾರ್ಥ ಅಥವಾ ವಾಕ್ಯದ ವಿಷಯ ಮಾತ್ರ ಕೇಳುಗರಿಗೆ ತಲುಪಿಸುವುದಿಲ್ಲ ಅದರ ಬದಲಾಗಿ ಸಂದರ್ಭದಲ್ಲಿ ಅಡಗಿರುವ ಭಾವನೆಯನ್ನು ತಲುಪಿಸುತ್ತೇವೆ ಬೇರೆಯವರ ಮಾತನ್ನು ಕೇಳುತ್ತಿದ್ದರೆ ನಾವು ಅವರ ಭಾವನೆಯನ್ನು ಸುಲಭವಾಗಿ ಗ್ರಹಿಸಬಹುದು ಹಾಗು ಅವರ ವ್ಯಕ್ತಿತ್ವದ ಇತರ ಮಜಲುಗಳನ್ನು ಗ್ರಹಿಸಬಹುದು ನಾವು ಒಬ್ಬ ವ್ಯಕ್ತಿಯ ಪ್ರಾಂತೀಯಾ ಅಥವಾ ಸಾಮಾಜಿಕ ಹಿನ್ನಲೆಯನ್ನು ಅರ್ಥಮಾಡಿಕೊಳ್ಳಬಹುದು ಹಾಗೆಯೇ ಅವರ ಆರ್ಥಿಕ ಸ್ಥಿತಿಯನ್ನು ಕೂಡ ತಿಳಿಯಬಹುದು ನಾವು ಒಬ್ಬ ಕೆಲಸ ಮಾಡುವ ರೀತಿ ನೀತಿಯನ್ನು ಅಥವಾ ಯಾವ ಕೆಲಸದೊಂದಿಗೆ ಅವರು ತಮ್ಮನ್ನು ಗುರಿತಿಸಿಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳಬಹುದು ಇದರಿಂದ ಅವರ ಬೌಧಿಕ ಮಟ್ಟವೂ ತಿಳಿಯುತ್ತದೆ ಜನರನ್ನು ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕಾದರೆ ದೂರವಾಣಿಯ ಮೂಲಕ ಮಾಡುವುದು ಅತ್ಯಂತ ಯಶಸ್ವಿ ಪ್ರಯತ್ನ ಮೌಖಿಕ ಸಂವಹನ ಪ್ರಕ್ರಿಯೆಯಲ್ಲಿ ಜಾಗ್ರತೆಯಾಗಿರುವುದು ಮುಖ್ಯವಾದ ಕೆಲಸ ಪ್ಯಾರಾ ಲ್ಯಾಂಗ್ವೇಜ್ ಹುಡುಗಿಯನ್ನು ರಾಣಿಯಂತೆ ಬಿಂಬಿಸಲು ತರಬೇತಿ ನೀಡುತ್ತಾರೆ ಹಾಗೆ ಆಗಲಿ ಎಲಿಝ ಮತ್ತೊಮ್ಮೆ ಹೇಳು ಸ್ಪೇನ್ ದೇಶದಲ್ಲಿ ಮಳೆ ಇರುವುದು ಸಮತಟ್ಟಾದ ಪ್ರದೇಶದಲ್ಲಿ ಸ್ಪೇನ್ ದೇಶದಲ್ಲಿ ಮಳೆ ಇರುವುದು ಸಮತಟ್ಟಾದ ಪ್ರದೇಶದಲ್ಲಿ ಹೇಳಲಿಲ್ಲವಾ ಇಲ್ಲ ಎಲಿಝ ಬಾರಿಯಾದರೂ ಕೂಡ ಸ್ಪೇನ್ ದೇಶದಲ್ಲಿ ಮಳೆ ಇರುವುದು ಸಮತಟ್ಟಾದ ಪ್ರದೇಶದಲ್ಲಿ ಎಂದು ಹೇಳು ದೇವರ ಹೆಸರಿನಲ್ಲಿ ಕಿವಿಗಳಿಗೆ ತೊಂದರೆಕೊಡದಂತೆ ಇದ್ದರೆ ಹಿಗ್ಗಿನ್ಸ್ ಅವರು ಜಾರ್ಜ್ ಶಾ ಅವರಿಗೆ ಇನ್ನೊಂದು ಚಾನ್ಸ್ ಕೊಡುತ್ತಾರೆ ಎಲಿಝ ಹಾರ್ಟ್ ಫುಡ್ ಹೆಲಿಪ್ಯಾಡ್ ಹಾಗು ಹ್ಯಾಂಪ್ಶೈರ್ ಹುರ್ರಿಕ್ಯಾನೆಸ್ ಹರ್ಡಲ್ಯ್ ಎವರ್ ಹೆಪ್ಪೆನ್ ಇಲ್ಲ ಎಲಿಝ ಇಲ್ಲ ಕೇಳಿಸಿಕೋ ಹಾಗಲ್ಲ ಹೀಗೆ ಹಾಗೆ ಹೇಳ್ಬೇಡ ಬೇಡ ಮೊದಲಿನಿಂದ ಶುರು ಮಾಡು ಹೀಗೆ ಮಾಡು ಹ ಹ ಹ ಹ ಹ ಹ ಹ ಹ ಹ ಹ ಶುರು ಮಾಡು ಮುಂದೆ ಹೋಗು ಈ ಮಾತುಗಳು ಪ್ಯಾರಾ ಲ್ಯಾಂಗ್ವೇಜ್ ಹೇಗೆ ನಮ್ಮ ವ್ಯಕ್ತಿತ್ವದ ಹಿಂದೆ ಅಡಗಿರುವ ಹಿನ್ನಲೆಯ ಅಂಶವನ್ನು ಸೂಚಿಸುತ್ತದೆ ಪ್ಯಾರಾ ಲ್ಯಾಂಗ್ವೇಜ್ ಅನ್ನು ಅರ್ಥ ಮಾಡಿಕೊಳ್ಳಲು ನಾವು ವಿವಿಧ ರೀತಿಯ ಸನ್ನ್ಹೆಗಳನ್ನು ಅಂದರೆ ಶಬ್ದದ ಗತಿ ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಶಬ್ದದ ಗತಿ ನಾವು ಗೊಣಗುತ್ತಿದ್ದೇವೆಯೋ ಅಥವಾ ಜೋರಾಗಿ ಕೂಗುತ್ತಿದ್ದೇವೆಯೋ ಅಥವಾ ಜೋರಾಗಿ ಮಾತಾಡುತ್ತಿದ್ದೇವೆಯೋ ಎಂಬುದನ್ನು ತೋರಿಸುತ್ತದೆ ನಿಧಾನವಾದ ಧ್ವನಿ ನಮ್ಮ ಆತ್ಮವಿಶ್ವಾಸದ ಕೊರತೆಯನ್ನು ಸಾರಬಹುದು ಹಾಗೆಯೆ ಶಬ್ದದ ಗತಿ ನಮ್ಮ ನಡವಳಿಕೆ ಹಾಗು ಭವನಗೆಳನ್ನು ತಿಳಿಸುತ್ತದೆ ನಿಧಾನವಾಗಿ ಇದ್ದರೆ ಅದು ಹಿಂಜರಿಯುವಿಕೆಯನ್ನು ತೋರ್ಪಡಿಸುತ್ತದೆ ನಾವು ತಯಾರಿ ಆಗದೆ ಇರುವುದನ್ನು ತೋರಿಸುತ್ತದೆ ಹಾಗು ದುಃಖವನ್ನು ತೋರಿಸುತ್ತದೆ ಹಾಗೆಯೇ ವೇಗವಾಗಿ ಇದ್ದರೆ ಅದು ನಮ್ಮ ಹಿಂಜರಿಯುವಿಕೆಯನ್ನು ತೋರಿಸುತ್ತದೆ ಹಾಗೆಯೇ ನಮಗೆ ಅನ್ನಿಸುವುದು ಏನಂದರೆ ಸ್ವರದ ಲಯ ಉಚ್ಚಾರಣೆ ಹಾಗು ಉಚ್ಚಾರಣೆಯ ಸ್ಪಷ್ಟತೆ ಇವೆಲ್ಲವೂ ಬಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಈ ವಿಷಯಗಳನ್ನು ನಾವು ಮುಂದಿನ ಸ್ಲಾಯ್ಡ್ಗಳಲ್ಲಿ ವಿವರವಾಗಿ ನೋಡುವ ಹಾಗೆಯೇ ವ್ಯಾಕರಣ ಚಿನ್ನೆಹಗಳ ರೀತಿಯಲ್ಲಿ ಪೌಜ್ ಅನ್ನು ಬಳಸುವುದು ಕೂಡ ಬಹು ಮುಖ್ಯವಾದ ಸಂಗತಿ ಕೆಲವು ಪೌಜ್ಗಳು ನಾಟಕೀಯವಾಗಿ ಮಾಹಿತಿಯ ಮೇಲೆ ಇರುವ ನಮ್ಮ ಹಿಡಿತವನ್ನು ತೋರಿಸುತ್ತದೆ ಹಾಗು ಪ್ರೇಕ್ಷಕರ ಅಭಿಪ್ರಾಯವನ್ನು ಹೇಗೆ ಹಿಡಿತದಲ್ಲಿ ಹಿಟ್ಟುಕೊಳ್ಳಬೇಕು ಎಂಬದನ್ನು ತಿಳಿಸಿಕೊಡುತ್ತದೆ ನಮ್ಮ ಕಂಠದ ಗುಣಮಟ್ಟ ತುಂಬಾ ಮುಖ್ಯವಾದದ್ದು ಹಾಗು ಅದು ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಮ್ಮ ಕಂಠ ಒಂದು ಪದವನ್ನು ಒಂದು ರೀತಿಯಲ್ಲಿ ಉಚ್ಚಾರ ಮಾಡಲು ಸಹಾಯ ಮಾಡುತ್ತದೆ ಹಾಗೆಯೆ ಒಂದು ರೀತಿಯ ವಿಷಯವನ್ನು ಒಂದು ರೀತಿಯಲ್ಲಿ ಹೇಳಲು ಸಹಾಯ ಮಾಡುತ್ತದೆ ಕಂಠ ನಾವು ಹೇಳುವ ರೀತಿಯನ್ನು ನಿಯಂತ್ರಿಸುತ್ತದೆ ಉದಾಹರಣೆಗೆ ನಾವು ಒಂದೇ ಕಂಠದಲ್ಲಿ ಮಾತನಾಡುತ್ತಿದ್ದಾರೆ ಅದು ಬೇಸರದ ಸೂಚನೆಯನ್ನು ಹೊರಡಿಸುತ್ತದೆ ನಮ್ಮ ಕಂಠ ಕ್ಷೀಣವಾಗಿದ್ದರೆ ಅದು ಖಿನ್ನತೆಯ ಸಂಕೇತ ಹಾಗು ವೇಗವಾಗಿ ಮಾತನಾಡುವುದು ಉತ್ಸಾಹದ ಹಾಗು ಆತುರದ ಸಂಕೇತ ಜೋರು ಧ್ವನಿಯಲ್ಲಿ ಧೀರ್ಘವಾಗಿ ಮಾತನಾಡಿದರೆ ನಮ್ಮ ಅಪನಂಬಿಕೆಯನ್ನು ತೋರಿಸುತ್ತದೆ ಒತ್ತಿದ ಭಾಷೆಯಲ್ಲಿ ಮಾತನಾಡಿದರೆ ಅದು ಆಶ್ಚರ್ಯವನ್ನು ಹಾಗು ಹಠಾತ್ ನಿಲುಗಡೆಯನ್ನು ಸೂಚಿಸುತ್ತದೆ ಶಬ್ದಗಳ ಈ ಅಂಶಗಳು ಪ್ಯಾರಾ ಲಿಂಗ್ವಿಸ್ಟಿಕ್ ಫೀಚರ್ಸ್ ಹಾಗು ಇವುಗಳನ್ನು ಹೆಚ್ಚು ಚರ್ಚಿಸಬೇಕು ಪ್ಯಾರಾ ಲ್ಯಾಂಗ್ವೇಜ್ ಎಂದು ವಿಭಾಗಿಸಬಹುದು ಪ್ಯಾರಾ ಲ್ಯಾಂಗ್ವೇಜ್ ನ ನಾವು ಯಾತಕ್ಕೆ ಸೂಚಿಸುತ್ತೇವೆ ಅಂದರೆ ಕಂಠದ ಗುಣಗಳು ವ್ಯಕ್ತಿಗಳನ್ನು ಬೇರ್ಪಡಿಸುತ್ತದೆ ಅವರ ಉಚ್ಚ ಸ್ವರ ಗತಿ ಅನುರಣನ ಹಾಗು ಪರಿಮಾಣದ ಪರಧಿಯನ್ನು ಇಲ್ಲಿ ಪರಿಗಣಿಸುತ್ತೇವೆ ಇವುಗಳೆಲ್ಲವೂ ಭಿನ್ನವಾಗಿ ಕಾಣುವುದು ಧ್ವನಿ ತಂತುಗಳಿಂದ ಹಾಗು ಲಿಂಗದ ಭೇದದಿಂದ ವಯಸ್ಸಿನಿಂದ ಹಾಗು ಸ್ಥಳದಿಂದ ಈ ಗುಣಮಟ್ಟವು ಭೌತಿಕ ದೈಹಿಕ ಮಾನಸಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಅಂಶಗಳಿಂದ ರೂಪಿತವಾಗಿವೆ ಪ್ರಾಥಮಿಕ ಗುಣಮಟ್ಟವು ಪ್ರಮುಖವಾಗಿ ಯಾವುದೇ ಭಾಷೆಯ ಅನಿವಾರ್ಯವಾದ ಘಟಕಗಳು ಹಾಗು ಪ್ಯಾರಾ ಲಿಂಗ್ವಿಸ್ಟಿಕ್ ರೀತಿಯಲ್ಲಿ ಇವುಗಳ ರೂಪ ಹಾಗು ಗುಣಗಳನ್ನು ಬದಲಾಯಿಸಬಹುದು ಬೇರೆ ಬೇರೆ ರೀತಿಯ ತಂತ್ರಜ್ಞಾನ ಅಭಿವೃದ್ಧಿಯಾದರೂ ಕೂಡ ಕಂಠ ಈಗಲೂ ಕೂಡ ಪ್ರಾಥಮಿಕ ಸಂವಹನ ಮಾದರಿಯಾಗಿದೆ ಕಂಠವಿಲ್ಲದ್ದಿದ್ದರೆ ನಮ್ಮ ಪ್ರದರ್ಶನವನ್ನು ಹಾಗೂ ಜನರೊಂದಿಗೆ ಬೆರೆಯುವ ರೀತಿಯನ್ನು ಬದಲಾಯಿಸುತ್ತದೆ ಮಾನವನ ಧ್ವನಿ ಪರಿಣಾಮಕಾರಿ ಅಭಿವ್ಯಕ್ತಿ ಹಾಗು ಧ್ವನಿ ರೂಪಾಂತರ ಎಂಬ ಮಾತಿನ ಸಂದರ್ಭದ ಎರೆಡು ಅತ್ಯಂತ ಕಠಿಣ ಅಂಶಗಳನ್ನು ಪುಷ್ಟೀಕರಿಸುತ್ತದೆ ಕಂಠ ಶುದ್ದಿಯಾಗಿದ್ದಷ್ಟು ಅದು ಅರ್ಥವನ್ನು ಮುಟ್ಟಿಸುತ್ತದೆ ಹಾಗು ಅದು ಮಾತುಗಾರರ ಲಿಂಗವನ್ನು ಹಿನ್ನಲೆಯನ್ನು ವಿಧ್ಯಾಭ್ಯಾಸವನ್ನು ತರಬೇತಿಯನ್ನು ಹಾಗೂ ಮನೋಧರ್ಮವನ್ನು ತಿಳಿಸುತ್ತದೆ ನಾವು ಯಾವ ಪ್ರದರ್ಶನ ಕಲೆಗಳಲ್ಲಿ ನಮ್ಮ ಕಂಠವು ನೇರವಾಗಿ ಸಂಬಂಧಿತವಾಗಿರುತ್ತದೆಯೋ ಅಂತಹ ಸಂದರ್ಭಗಳಲ್ಲಿ ಕಂಠದ ಏರಿಳಿತ ಬದಲಾವಣೆ ಮಾತಿನ ಗತಿ ನಿಲ್ಲಿಸುವಿಕೆ ಹಾಗೂ ಕಂಠದ ಅಲೆಗಳು ಇಂತಹ ಅಂಶಗಳನ್ನು ಚರ್ಚೆ ಮಾಡಬೇಕು ಧ್ವನಿಯನ್ನು ಕುರಿತು ನಾವು ಭೌತಿಕವಾಗಿ ಮೊದಲು ಕೆಲಸ ಮಾಡಬೇಕು ಇದರಿಂದ ಅದರ ಸಂಪೂರ್ಣ ಶಕ್ತಿಯನ್ನು ಹೊರತೆಗೆಯಲು ಸಾಧ್ಯ ಉದಾಹರಣೆಗೆ ಹಾಡುವ ಅಭಿನಯಿಸುವ ವೃತ್ತಿಪರ ತರಬೇತಿಗಾರರ ಕಂಠಕ್ಕೆ ತರಬೇತಿ ಅತ್ಯಗತ್ಯ ಆದರೆ ಪ್ಯಾರಾ ಲ್ಯಾಂಗ್ವೇಜ್ ನಲ್ಲಿ ಈ ಮಾದರಿಯ ವೃತ್ತಿಪರರ ತರಬೇತಿಯಲ್ಲಿ ಸೇರಿಸಲಾಗದ ಅಂಶಗಳನ್ನು ಕೂಡ ಚರ್ಚಿಸುತ್ತೇವೆ ಉಚ್ಚಸ್ವರ ಕಂಠದ ಬೇರೆ ಬೇರೆ ರೀತಿಯ ಕಂಠದ ಗಾಢತೆಯನ್ನು ಸೂಚಿಸುತ್ತದೆ ಹಾಗೆಯೇ ಇದು ಕೇಳುಗನು ತನಗೆ ಬೇಕಾದ ಏರಿಳಿತದಲ್ಲಿ ನಾದವನ್ನು ಆಸ್ವಾದಿಸುವ ರೀತಿಯನ್ನು ಒಳಗೊಂಡಿರುತ್ತದೆ ಮಾನವನ ಧ್ವನಿಯ ಉಚ್ಚಸ್ವರ ಯಾವಾಗಲೂ ಬದಲಾಗುತ್ತಿರುವುದು ಹಾಗು ನಮ್ಮ ಮಾತನ್ನು ಪರಿಣಾಮಕಾರಿಯನ್ನಾಗಿ ಮಾಡಲು ಸಹಕಾರಿಯಾಗಿದೆ ಯಾರು ಒಂದೇ ಧ್ವನಿಯಲ್ಲಿ ಮಾತನಾಡುತ್ತಾರೋ ಅವರ ಬಗ್ಗೆ ಪ್ರೇಕ್ಷಕರಿಗೆ ಆಸಕ್ತಿ ಹೊರತು ಹೋಗುತ್ತದೆ ಒಂದೇ ಧ್ವನಿಯಲ್ಲಿ ಏರಿಳಿತವಿಲ್ಲದೆ ಮಾತನಾಡುವವರು ಯಾವಾಗಲೂ ಕೆಳ ಸ್ವರದಲ್ಲಿಯೇ ಮಾತನಾಡಬೇಕೆಂದೇನಿಲ್ಲ ಕೆಲವೊಮ್ಮೆ ನಮಗೆ ಅನ್ನಿಸಬಹುದು ಆ ವ್ಯಕ್ತಿಗೆ ಜೋರು ಧ್ವನಿ ಇದ್ದರೂ ಕೂಡ ಒಂದೇ ರೀತಿಯಲ್ಲಿ ಮಾತನಾಡಬಹುದು ಸ್ವರ ಧ್ವನಿ ವಿಜ್ಞಾನದ ಸಹವರ್ತಿ ಹಾಗು ಎಲ್ಲ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡುತ್ತಾ ಪದಗಳ ಅರ್ಥಗಳನ್ನು ಬದಲಾಯಿಸಬಹುದು ನಾವು ಮಾತನಾಡುವ ಉಚ್ಚಸ್ವರದ ಆದರದ ಮೇಲೆ ಒಂದು ಮಾದರಿಯ ಪದಗಳಿಂದ ತುಂಬಿದ ವಾಖ್ಯಗಳು ಬೇರೆ ಬೇರೆ ಅರ್ಥಗಳ್ಳನ್ನು ನೀಡಬಹುದು ಈ ಮಾತುಗಳು ಉತ್ಪತ್ತಿಯಾಗಿರಬಹುದು ಅಥವಾ ಏರು ಧ್ವನಿಯಲ್ಲಿ ಮಾತಾಡಿರಬಹುದು ಉಚ್ಚಸ್ವರವು ಮಾತುಗಾರನ ಮನದ ಇಂಗಿತವನ್ನು ವ್ಯಕ್ತಪಡಿಸುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸಿಯಾಗಿ ಕಾಣಬಹುದು ಅಥವಾ ಅವರು ಹಸ್ತ ಲಾಘವ ನೀಡುವಾಗ ಗಟ್ಟಿಯಾಗಿ ಇರಬಹುದು ಆದರೆ ನಮ್ಮ ಧ್ವನಿಯಲ್ಲಿ ಸ್ಟ್ರೀಮ್ರ್ಸ್ ಇದ್ದರೇ ಆತ್ಮವಿಶ್ವಾಸದ ಕೊರತೆ ಹಾಗು ಒತ್ತಡದ ಸಂಕೇತ ಎನ್ನಬಹುದು ಪಠಣ ಹಾಗು ಒತ್ತು ಒಟ್ಟಿಗೆ ಇರುತ್ತದೆ ಈ ಮಾದರಿಯ ಧ್ವನಿ ಗ್ರಹಣಗಳು ವಾಕ್ಯವನ್ನು ಪ್ರಶ್ನಾರ್ಥಕವಾಗಿ ಇಲ್ಲವಾದರೆ ವಾಚ್ಯವಾಗಿ ಅಥವಾ ಆಶ್ಚರ್ಯಸೂಚಕವಾಗಿ ಕೊನೆಗೊಳಿಸಬಹುದು ಒತ್ತು ನೀಡುವುದು ಒಂದು ಪದದ ಅರ್ಥವನ್ನು ಬದಲಾಯಿಸಬಹುದು ಒತ್ತು ಕೆಲವೊಮ್ಮೆ ಭಾಷಾ ಶಾಸ್ತ್ರದ ಅನುಗುಣವಾಗಿ ಹಾಗು ಕೆಲವೊಮ್ಮೆ ಬೇಕೆಂತಲೇ ಬಳಸಬಹುದು ಭಾಷಿಕ ಒತ್ತಡ ಭಾಷೆಯ ತರಬೇತಿಯ ಅಂಗ ಇದು ಏನನ್ನು ತಿಳಿಸುತ್ತದೆ ಅಂದರೆ ನಮ್ಮ ಹಿನ್ನಲೆ ಹಾಗೂ ಸಾಮಾಜಿಕ ಸ್ತರವನ್ನು ಸೂಚಿಸುತ್ತದೆ ಹಾಗೆಯೇ ಬೇಕೆಂತಲೇ ಯಾವುದ್ದಾದ್ರೂ ಅಕ್ಷರದ ಮೇಲೆ ಒತ್ತು ನೀಡುವುದು ಒಬ್ಬ ವ್ಯಕ್ತಿಯ ಮೇಲೆ ನಮಗೆ ಇರು ಭಾವನೆಯನ್ನು ತೋರಿಸುತ್ತದೆ ಧ್ವನಿಯ ಸ್ವರ ಮಾತುಗಾರರ ಭಾವನೆ ಹಾಗು ನಡವಳಿಕೆಯನ್ನು ತಿಳಿಸಿಕೊಡುತ್ತದೆ ಈ ಸನ್ನ್ಹೆಗಳು ಯಾವಾಗಲು ಸಾಂದರ್ಭಿಕವಾಗಿ ನೋಡಬೇಕೆ ಹೊರತು ಪ್ರತ್ಯೇಕವಾಗಿ ಇರಬಾರದು ಕೂಡಿರಬಾರದು ಈ ಸನ್ನ್ಹೆಗಳನ್ನು ಗುಂಪಿನಲ್ಲಿ ತೆಗೆದುಕೊಳ್ಳಬೇಕು ಹಾಗೂ ನಮ್ಮ ವಿಶ್ಲೇಷಣೆಯನ್ನು ದೈಹಿಕ ಸನ್ನ್ಹೆಗಳ ಜೊತೆಗೆ ಕೂಡಿಸಿ ಮಾಡ್ಬೇಕು ನಾವು ಮಾತನಾಡುವ ವೇಗವು ತುಂಬಾ ಮುಖ್ಯವಾದ್ದದ್ದು ಹಾಗೂ ಬೇರೆ ಬೇರೆ ರೀತಿಯ ವೇಗವನ್ನು ಬೇರೆ ಬೇರೆ ರೀತಿಯ ಸಂದರ್ಭದಲ್ಲಿ ಸಂದೇಶವನ್ನು ನೀಡುತ್ತೇವೆ ವೇಗದ ವೇಗವನ್ನು ನಾವು ಹೇಗೆ ಅಳೆಯುತ್ತೇವೆ ಅಂದರೆ ಒಂದು ನಿಮಿಷದಲ್ಲಿ ಎಷ್ಟು ಪದಗಳನ್ನು ಉಚ್ಚರಿಸುತ್ತೇವೆ ಎಂಬುದು ಭಾಷಣಕಾರರ ವೇಗದಲ್ಲಿ ಕಡಿಮೆಯಾದರೆ ಕೇಳುಗರು ಬೇಸರವಾಗಿರುತ್ತಾರೆ ಅಥವಾ ತಾಳ್ಮೆಯನ್ನು ಕಳೆದುಕೊಂಡಿರುತ್ತಾರೆ ಎಂದು ಅರ್ಥ ಹಾಗೆಯೇ ಒಬ್ಬ ಭಾಷಣಕಾರ ತೀರಾ ವೇಗವಾಗಿ ಮಾತನಾಡಿದರೆ ಕೇಳುಗರಿಗೆ ಅರ್ಥ ಮಾಡಿಕೊಳ್ಳಲು ಸಮಯವೇ ಸಿಗುವುದಿಲ್ಲ ಎಂಬ ಅರ್ಥ ಬರುತ್ತದೆ ಹಾಗೆಯೇ ಕೇಳುಗರು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂದು ಭಾವಿಸಬಹುದು ಪದಗಳ ವೇಗ ತೀರಾ ಅತಿಯಾಗಿ ಅಥವಾ ತೀರಾ ನಿಧಾನವಾಗಿಯೂ ಇರಬರಾದು ಉಚ್ಚಸ್ವರದ ವೇಗ ನಾವು ಹೇಳ್ಬೇಕೆಂದಿರುವ ಮಾಹಿತಿಗೆ ಸಂಬಂಧಿತವಾಗಿರುತ್ತದೆ ವೃತ್ತಿಪರ ಪ್ರೆಸೆಂಟೇಷನ್ ಸಂದರ್ಭದಲ್ಲಿ ಸಾಮಾನ್ಯ ನಿಯಮವೇನೆಂದರೆ ಸುಲಭವಾದ ಭಾಗಗಳನ್ನು ಮೊದಲು ವೇಗವಾಗಿ ಹಾಗು ಕ್ಲಿಷ್ಟಕರವಾದ ಭಾಗಗಳನ್ನೂ ನಿಧಾನವಾಗಿ ನೀಡಬೇಕು ಯಾಕೆಂದರೆ ತಾಂತ್ರಿಕ ಅಥವಾ ಕ್ಲಿಷ್ಟ ಮಾದರಿಯ ಪ್ರೆಸೆಂಟೇಷನ್ಗೆ ಹೆಚ್ಚಿನ ಏಕಾಗ್ರತೆ ಹಾಗು ಸಮಯ ಬೇಕಾಗುವುದು ಇದೆ ಸಮಯದಲ್ಲಿ ಇದು ನಮ್ಮ ಮಾನಸಿಕ ಸ್ಥಿತಿಯನ್ನು ಸೂಚಿಸುತ್ತದೆ ವೇಗವಾಗಿ ಮಾತನಾಡಿದರೆ ಮಾನಸಿಕ ಒತ್ತಡದ ಸಂಕೇತ ಹಾಗು ಮಾಹಿತಿಯನ್ನು ತಲುಪಿಸಲು ಆತುರತೆಯನ್ನು ತೋರಿದಂತೆ ಆಗುತ್ತದೆ ಹಾಗೆಯೇ ನಾವು ಆರಾಮದಾಯತೆಯಿಂದ ಇದ್ದರೆ ನಮ್ಮ ವೇಗದ ಮೇಲು ನಿಯಂತ್ರಣ ಬರುತ್ತದೆ ಈ ಸಂದರ್ಭದಲ್ಲಿ ನಮ್ಮ ಪದಗಳ ವೇಗದ ಮೇಲೆ ಸಾಂಸ್ಕೃತಿಕ ಪ್ರಭಾವವೂ ಎದ್ದು ಕಾಣುತ್ತದೆ ಸಂಶೋಧಕರು ತಿಳಿಸುವುದೇನೆಂದರೆ ಅಮೇರಿಕ ದೇಶದ ನಾಗರೀಕರಿಗಿಂತ ಇಟಲಿ ಹಾಗು ಅರಬ್ ದೇಶದ ನಾಗರೀಕರು ತೀರಾ ವೇಗವಾಗಿ ಮಾತನಾಡುತ್ತಾರೆ ಹೀಗಿಯೇ ನಮ್ಮ ದೇಶದಲ್ಲಿಯೇ ಇರುವ ನಮ್ಮ ಪ್ರಾಂತೀಯ ಭೇಧವನ್ನು ತಿಳಿಸಿಕೊಡುತ್ತದೆ ನಮಗೆ ಕಾಣಸಿಗುವುದೇನೆಂದೆರೆ ಕೆಲವು ಪ್ರಾಂತದ ಜನರು ಅತಿ ವೇಗವನ್ನು ನೆಚ್ಚಿಕೊಳ್ಳುತ್ತಾರೆ ಹಾಗು ಕೆಲವು ಭಾಗದ ಜನರು ತೀರಾ ನಿಧಾನವಾದ ವೇಗವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ವೇಗದ ಗತಿಯಲ್ಲಿ ಬದಲಾವಣೆಯಾದರೆ ಅದು ನಾವು ಅಂದುಕೊಂಡಿರುವ ಮಾಹಿತಿಯನ್ನು ತಲುಪಿಸಲಾಗುವುದಿಲ್ಲ ಆದುದರಿಂದ ನಾವು ವೇಗವನ್ನು ಯಾವಾಗಲೂ ಗಮನಿಸುತ್ತಾ ಪ್ರೇಕ್ಷಕರು ಹಾಗು ಭಾಷಣಕಾರರು ಒಂದೇ ರೀತಿಯ ವೇಗವನ್ನು ತಮ್ಮದಾಗಿಸಿಕೊಳ್ಳಬೇಕು ಅನೇಕ ರೀತಿಯ ಸಂದೇಶಗಳನ್ನು ನಾವು ಕಳುಹಿಸುವ ರೀತಿಯ ಮೇಲೆ ನಮ್ಮ ಪ್ಯಾರಾ ಲ್ಯಾಂಗ್ವೇಜ್ ಅನ್ನು ಗಮನಿಸಬಹುದು ಅವರು ಇದನ್ನು ಹಾಸ್ಯಮಯವಾಗಿ ಬಳಸಿದ್ದಾರೆ ನೀವು ಇಬ್ಬರೂ ಖುಷಿಯಾಗಿದ್ದಾರೆ ನಾನು ಖುಷಿಯಾಗಿ ಚೆನ್ನಾಗಿರುವೆ ನಿಜವಾಗಿಯೂ ನಿಸ್ಸಂಶಯವಾಗಿ ಖಂಡಿತವಾಗಿಯೂ ನಾನು ಆರಾಮಾಗಿ ಇದ್ದೇನೆ ಯಾಕೆ ಎಲ್ಲರು ಜೋರಾಗಿ ಹಾಗು ಕೀರಲು ಧ್ವನಿಯಿಂದ ಕೇಳುತ್ತಿದ್ದೀರಿ ನಾನು ಇದ್ದೇನೆ ನಾನು ಸಂಪೂರ್ಣ ಆರಾಮಾಗಿದ್ದೇನೆ ಹಾಗು ನಂಗೆ ಏನು ತಿಳಿಯುವುದಿಲ್ಲ ಅಂದರೆ ಇದು ಯಾಕೆ ಜೋರಾಗಿ ಕರ್ಕಶತೆಯಿಂದ ಕೂಡಿದೆ ನಾನು ಚೆನ್ನಾಗಿದ್ದೇನೆ ಜೋ ನಂಗೆ ಅನ್ನಿಸುವ ಹಾಗೆ ಜೋ ನೀನು ಮನೆಗೆ ಹೋಗಿರಬಹುದು ಆದ್ರೆ ನಂಗೆ ಇನ್ನೊಂದು ಡಬ್ಬವನ್ನು ತೆಗೆಯಲು ಇದೆ ಓ ನನ್ನ ದೇವರೇ ಓ ನನ್ನ ದೇವರೇ ನೀನು ನಂಗೆ ಹೃದಯಾಘಾತಕ ನೀಡುತ್ತೀಯ ನನ್ನ ಆತ್ಮೀಯ ಸ್ನೇಹಿತ ಹಾಗು ಸಹೋದರಿ ಇದನ್ನು ನಂಬುವುದಿಲ್ಲ ಕ್ಷಮಿಸು ಇದು ನಿಜವಾದರೆ ನಾನು ಅವನನ್ನು ಪ್ರೀತಿಸುತ್ತಿದ್ದೇನೆ ನನ್ನ ಆತ್ಮೀಯ ಸ್ನೇಹಿತನೇ ನಾನು ಇದನ್ನು ನಂಬಲಾಗುವುದಿಲ್ಲ ಹಿಂದಿನ ವೀಡಿಯೊದಲ್ಲಿ ನೀವು ಪ್ಯಾರಾ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟ ಹಾಗೆ ಹಾಸ್ಯಮಯ ಅಂಶಗಳನ್ನು ನೋಡಿರಬಹುದು ಈಗಿನ ವೀಡಿಯೊ ಗಂಭೀರ ಧ್ವನಿಯಲ್ಲಿ ಹೇಗೆ ಸ್ವರ ಉಚ್ಚ ಸ್ವರ ತಾಳ ಹಾಗೂ ಧ್ವನಿ ಅನೇಕ ಪ್ರೇಕ್ಷಕರಿಗೆ ಮಾಹಿತಿಯನ್ನು ನೀಡಲು ಪರಿಣಾಮಕಾರಿಯಾಗಿರುತ್ತದೆ ನಾನು ಕೇವಲ ಕೆಲವು ಭಾಗಗಳನ್ನು ಮಾತ್ರ ತೋರಿಸುತ್ತಿದ್ದೇನೆ ಇಲ್ಲಿ ಕೊಟ್ಟಿರುವ ಲಿಂಕ್ ನಲ್ಲಿ ಸಂಪೂರ್ಣ ವೀಡಿಯೋ ಇದೆ ದಯಮಾಡಿ ಗಮನಿಸಿ ಅಲ್ಲಿ ನೋಡಿ ಸ್ವರ ಹಾಗು ಉಚ್ಚ ಸ್ವರ ಇದೆ ನಾವು ಬದಲಾವಣೆ ಹಾಗು ಏಕ್ತಾನತೆಯಲ್ಲಿ ಏನ್ನನ್ನಾದರೂ ಆಯ್ಕೆ ಮಾಡಬೇಕು ಅದು ವೇಗ ನಾವು ಗತದ ಬಗ್ಗೆ ಯೋಚಿಸುವ ಅಥವಾ ಭವಿಷ್ಯದ ಬಗ್ಗೆ ತಿಳಿಯುವದರಲ್ಲಿ ಆಯ್ಕೆ ಮಾಡಬೇಕು ಹಾಗು ತಾಳ ನಾವು ಭವಿಷ್ಯ ಹಾಗು ಗತ ಗತ ಗತದಲ್ಲಿ ಆಯ್ಕೆ ಮಾಡಬೇಕು ಬರಾಕ್ ಒಬಾಮ ಅವರ ಧ್ವನಿ ಅತ್ಯಂತ ನೈಸರಿಕವಾಗಿದ್ದು ಎಲ್ಲ ರಾಜಕಾರಣಿಗಳು ಕೂಡ ತಮ್ಮ ಮತದಾರರನ್ನು ಸೆಳೆಯಲು ಇದನ್ನು ಬಳಸಬೇಕು ಪದವು ನಮ್ಮ ವಿರುದ್ಧ ತಿರುಗಿ ಬಿದ್ದಾಗ ಸೂಕ್ತವಾದ ದೇಹಭಾಷೆಯೊಂದಿಗೆ ಧ್ವನಿಯನ್ನು ಹೊರಡಿಸಿದರೆ ಅದು ನಾವು ಸಂವಹನ ಮಾಡುವುದರೆ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಆದುದರಿಂದ ಅನೇಕ ರಾಜಕಾರಣಿಗಳು ತಮ್ಮ ದೇಹ ಭಾಷೆಯ ಬಗ್ಗೆ ಮಾತನಾಡುತ್ತ ತಮ್ಮ ಧ್ವನಿಯನ್ನು ಏರಿಳಿಸುತ್ತ ನಿಧಾನವಾಗಿ ತಿಳಿಸಬೇಕು ಇದ್ದೆಗ ವೈಯುಕ್ತಿಕವಾಗಿ ಅವರಿಗೆ ಹೇಳಲು ವಿಷಯಗಳು ಇರುತ್ತವೆ ಆದರೆ ಅವುಗಳು ಕೆಟ್ಟ ವಿಷಯಗಳು ಇರಬಹುದು ಅಮೇರಿಕಾ ದೇಶದ ಎಲ್ಲ ಮಹಿಳಾ ರಾಜಕಾರಣಿಗಳು ಪುರುಷ ಪದಗಳಿಂದ ಆಚೆ ಬರಬೇಕಾದ ಅಗತ್ಯ ಇರುತ್ತದೆ ಮಹಿಳಾ ಧ್ವನಿಗಳು ಪುರುಷನ ಮೆದುಳಿನ ಭಾಗವೂ ಆಗಿರುತ್ತದೆ ಆದುದರಿಂದ ನಾವು ಮಹಿಳೆಯರು ಮಾತನಾಡಿದರೆ ಅವರು ಭಾವನಾತ್ಮಕ ವ್ಯಕ್ತಿಗಳು ಎಂದು ಪರಿಗಣಿಸುತ್ತೇವೆ ತುಂಬಾ ಮುಖ್ಯವಾದ ಪ್ಯಾರಾ ಲಿಂಗ್ವಿಸ್ಟಿಕ್ ಸೆಜ್ಯೂರ ವೃತ್ತಿಪರ ಭಾಷಣಗಳಲ್ಲಿ ನಮಗೆ ತಿಳಿಯುವುದೇನೆಂದರೆ ಸರಿಯಾದ ವಿರಾಮವನ್ನು ಸರಿಯಾದ ಸಂಧರ್ಭದಲ್ಲಿ ಬಳಸಬೇಕಾಗಿರುವುದು ಹಾಗು ಇದರಿಂದ ಪ್ರೇಕ್ಷೆಕಾರಿಗೆ ಸೂಕ್ತವಾದ ಮಾಹಿತಿ ತಲುಪುತ್ತದೆ ನಾವು ಪೌಜ್ ಅನ್ನು ಬಳಸಿದರೆ ನಾವು ಕೂಡ ಇದರ ಮೂಲಕ ಭಾಷಣಕಾರರ ನಿರರ್ಗಳತೆಯನ್ನು ಹೆಚ್ಚಿಸಬಹುದು ಒಳ್ಳೆಯ ಭಾಷಣಕಾರ ತನ್ನನ್ನು ತಾನು ತರಬೇತಿ ಪಡೆದುಕೊಳ್ಳುವಂತೆ ಮಾಡಬಹುದು ಉದಾಹರಣೆಗೆ ವಿದ್ಯಾರ್ಥಿ ಕೇಳುವ ಪ್ರಶ್ನೆಗಳಿಗೆ ಅಧ್ಯಾಪಕರಿಗೆ ಸಾಧ್ಯವಾಗಲಿಲ್ಲ ಅಂದರೆ ನಾವು ಬೇಕೆಂತಲೇ ಬಹಳ ರೀತಿಯ ನಾನ್ ಫ್ಲ್ಯೂಎನ್ಸೀ ಯಾವಾಗಲು ಅಕಸ್ಮಾತ್ ಆಗಿ ಇರಬಾರದು ಹಾಗು ಅದು ಜಾಗರೂಕತೆಯಿಂದ ಯೋಚಿಸಿದ ವೃತ್ತಿಪರ ಸಂಭಾಷಣೆಯಾಗಿರಬೇಕು ಯೋಚಿಸಿ ಬಳಸಿದ ಪೌಜ್ ಅನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಅವು ಕೌತುಕತೆಯನ್ನು ಹುಟ್ಟಿಸುತ್ತದೆ ಹಾಗು ಕೇಳುಗರಿಗೆ ಮುಂದೆ ಬರುವ ಒಂದು ರೀತಿಯ ನಾಟಕೀಯ ತಿರುವಿಗೆ ತಯ್ಯಾರು ಆಗಿರುವಂತೆ ಮಾಡುತ್ತದೆ ಇದು ನಾವು ಪ್ರೇಕ್ಷಕರಲ್ಲಿ ಏಳಿಸಬೇಕೆಂದಿರುವ ಭಾವನೆಗಳನ್ನು ಉದ್ರೇಕಿಸಲು ಸಹಾಯ ಮಾಡುತ್ತದೆ ಹಾಗು ಕೇಳುಗರಿಗೆ ಬೇಸರ ತರಿಸದಂತೆ ಭಾಷಣದಲ್ಲಿ ನಿರಂತರತೆಯನ್ನು ಕಾಪಾಡಬಹುದು ಧ್ವನಿ ವಿಭಿನ್ನತೆಯ ತತ್ವ ತರಂಗಗಳು ತರಂಗಗಳು ಸಂದೇಶವನ್ನು ಸರಿಯಾಗಿ ತಿಳಿಸುವ ಪ್ರಮುಖವಾದ ಪ್ರಕ್ರಿಯೆಯಾಗಿದೆ ಸಾಮಾನ್ಯವಾಗಿ ನಾವು ಹೇಳುವುದಾದರೆ ನಾವು ಜೋರಾಗಿ ಅಂದರೆ ಪ್ರೇಕ್ಷಕರಿಗೆ ಕೇಳುವ ಹಾಗೆ ಮಾತಾಡ್ಬೇಕು ದೊಡ್ಡ ಕೂಟಗಳಲ್ಲಿ ಮೈಕ್ ಇದ್ದು ಅಥವಾ ಇಲ್ಲದೆ ಇದ್ದರು ಕೂಡ ಪ್ರೇಕ್ಷಕರಿಗೆ ಕೇಳುವಂತಿರಬೇಕು ಹಾಗೆಯೇ ಪ್ರೇಕ್ಷಕರ ಆಸಕ್ತಿಯನ್ನು ಉಳಿಸಿಕೊಳ್ಳಲು ಸದ್ದು ತುಂಬಾ ಉತ್ಸಹಭರಿತವಾಗಿರಬೇಕು ಇದರಿಂದ ಆಸಕ್ತಿಯನ್ನು ಕೆರಳಿಸಿದಂತಾಗಿ ಭಾಷಣದಲ್ಲಿನ ಸಮಸ್ಯೆಗಳನ್ನು ತಪ್ಪಿಸಿಕೊಂಡಂತಾಗುತ್ತದೆ ಚಿಕ್ಕ ಗುಂಪುಗಳಲ್ಲಿ ಭಾಷಣ ಮಾಡುವಾಗ ಶಬ್ದವನ್ನು ಉತ್ಪ್ರೇಕ್ಷೆಗೊಳಿಸುವುದು ಬೇಡ ಏಕೆಂದರೆ ಇದನ್ನು ತಪ್ಪಾಗಿ ಅರ್ಥ್ಯಸಿಕೊಂಡು ಪ್ರಕ್ಷಕರಿಗೆ ಬೇಸರವಾಗಬಹುದು ಇಷ್ಟಾದರೂ ಗುಂಪು ಸನ್ನಿವೇಶಗಳಲ್ಲಿ ನಾವು ನಮ್ಮ ಧ್ವನಿಯನ್ನು ಬದಲಾಯಿಸುವ ರೀತಿಯನ್ನು ಪದಗಳ ಕೋನಗಳನ್ನ ಬಳಸುವ ರೀತಿಯನ್ನು ಯಾವುದಾದರು ಭಾವವನ್ನು ಒತ್ತಿ ಹೇಳಲು ಬಳಸಬೇಕಾಗುತ್ತದೆ ಒಂದೇ ರೀತಿಯ ಧ್ವನಿಯಲ್ಲಿ ಅಥವಾ ಕೊರಕಲು ಸ್ವರದಲ್ಲಿ ಮಾತನಾಡುವುದನ್ನು ಕೂಡ ಕಡಿಮೆ ಮಾಡಬೇಕು ಇದರಿಂದ ಅವರಲ್ಲಿ ಇರುವ ಸ್ವಲ್ಪ ಮಟ್ಟದ ಉತ್ಸಾಹವು ಕೂಡ ಕಡಿಮೆ ಆಗಬಹುದು ಜೋರಾದ ಧ್ವನಿ ಸಾಮಾನ್ಯವಾಗಿ ಕೋಪಗೊಂಡ ವ್ಯಕ್ತಿಯನ್ನು ಸೂಚಿಸುತ್ತದೆ ಹಾಗೆಯೇ ಮಾಧ್ಯಮ ನುಡಿಯಲ್ಲಿ ಮಾತನಾಡುವವರು ಸಹಾನುಭೂತಿಯನ್ನು ಹಾಗು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳುವ ಮನಸ್ಥಿತಿಯನ್ನು ಉಳ್ಳವರು ಎಂಬ ಅರ್ಥ ಬರುತ್ತದೆ ವೇಗವಾದ ಮಾತು ಆತುರತೆಯನ್ನು ತಾಳ್ಮೆ ಇಲ್ಲದಿರುವುದನ್ನು ಹಾಗು ಅತಿ ನಿಧಾನವಾದ ಮಾತುಗಳು ಪ್ರತಿಫಲಿತವನ್ನು ತೋರ್ಪಡಿಸುತ್ತದೆ ಮಾಧ್ಯಮ ಗತಿಯಿಂದ ಜೋರು ಗತಿ ವರೆಗೆ ನಮ್ಮ ಧ್ವನಿಯನ್ನು ಏರಿಸುವುದು ನಮ್ಮ ಮುಖದ ಸ್ನಾಯುಗಳನ್ನು ದೇಹದ ಒಳಗಿನ ಸ್ನಾಯುಗಳ ಸಹ್ನೆಗಳಂತೆ ಕೆಲಸ ನಿರ್ವಹಿಸುತ್ತವೆ ಉದಾಹರಣೆಗೆ ಅಪಿಕಾ ಅಲ್ವೇಒಲರ್ ಮೃದುವಾದ ಭಾವನೆಗಳಿಗೆ ಸಹಕಾರಿಯಾಗಿದೆ ಕಂಠದ ಏರಿಳಿತದಲ್ಲಿ ಸಾಂಸ್ಕೃತಿಕ ಭೇಧಗಳು ಕೂಡ ಎದ್ದು ಕಾಣ್ಣುತ್ತದೆ ಹಾಗೂ ಇದಕ್ಕೆ ಸಂಬಂಧಿಸಿದ ಹಾಗೆ ಮಾರ್ಟಿನ್ ಹಾಗು ಚನೆಯ್ ದೇಶದವರು ಈ ಸಂಶೋಧನೆಯ ಪ್ರಕಾರ ಆಳುವ ಧ್ವನಿಯಲ್ಲಿ ಮಾತನಾಡಿದರೆ ಒಳ್ಳೆಯದು ಎಂದು ಭಾವಿಸುತ್ತಾರೆ ಏಕೆಂದರೆ ಇದು ಆತ್ಮವಿಶ್ವಾಸದ ಸಂಕೇತ ಹಾಗೆಯೇ ಫಿಲಿಪೈನ್ಸ್ ದೇಶದವರು ಕೂಡ ಮೃದುವಾಗಿ ಮಾತನಾಡುವುದನ್ನು ಒಳ್ಳೆಯ ಅಭ್ಯಾಸದೊಂದಿಗೆ ಸಂಯೋಜಿಸುತ್ತಾರೆ ಹಾಗು ಜೋರಾಗಿ ಮಾತನಾಡುವುದನ್ನುಮಾತನಾಡುವುದು ಎಲ್ಲರನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಂಕೇತ ಎಂದು ತಿಳಿದಿರುತ್ತಾರೆ ನಗರಗಳಲ್ಲಿ ಶಬ್ದದ ಸಾಂದ್ರತೆ ಹೆಚ್ಚು ಇರುವುದರಿಂದ ನಗರಗಳಲ್ಲಿಯೇ ಸಮಯ ಕಳೆದ ಜನರು ಜೋರಾದ ಧ್ವನಿಯಲ್ಲಿ ಮಾತನಾಡುತ್ತಿರುತ್ತಾರೆ ಯಾರು ಕಡಿಮೆ ಶಬ್ದ ಸಾಂದ್ರತೆ ಇರುವ ಜಾಗದಲ್ಲಿ ತಮ್ಮ ಜೀವನವನ್ನು ಕಳೆದಿರುತ್ತಾರೋ ಅಂತಹವರು ಕಡಿಮೆ ಶಬ್ದಕ್ಕೆ ಹೊಂದಿಕೊಂಡಿರುತ್ತಾರೆ ಜನಸಂಖ್ಯೆ ಹೆಚ್ಚು ಇಲ್ಲದ ಜಾಗಗಳಲ್ಲಿ ಇರುವ ಜನರು ಜನ ಸಂಖ್ಯೆ ಹೆಚ್ಚು ಇರುವ ಜಾಗಗಳಲ್ಲಿ ಇರುವ ಜನರಿಗಿಂತ ಕಡಿಮೆ ಶಬ್ದಕ್ಕೆ ಹೊಂದಿಕೊಂಡಿರುತ್ತಾರೆ ನಾವು ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಮಾಡಿಫೈಎರ್ಸ್ ಎಂದು ಕರೆಯುತ್ತಾರೆ ಕ್ವಾಲಿಫೈಯರ್ಸ್ ಹಿಡಿತದಿಂದ ಹಾಗು ಮೂಗಿನ ಹೊಳ್ಳೆಗಳಿಂದ ಶಬ್ದವನ್ನು ಹೊರಡಿಸಲು ಸಾಧ್ಯ ಈ ಅಂಗಾಂಗಳು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ಧ್ವನಿಯಲ್ಲಿ ತರಲು ಬಯಸುತ್ತವೆ ಈ ವಿಷಯದಲ್ಲಿ ಆಗಿರುವ ಸಂಶೋಧನೆ ನಮ್ಮನ್ನು ಕೊರಕ್ಲು ಧ್ವನಿ ಉಸಿರಾಡುವ ಧ್ವನಿ ಹಾಗು ಗೊಗ್ಗರ ಸ್ವರದ ಬಗ್ಗೆ ತಿಳಿಸಿಕೊಡುತ್ತದೆ ಈ ಪದಗಳು ಎಲ್ಲವನ್ನು ಒಳಗೊಳ್ಳುವ ಬ್ಲಾಂಕೆಟ್ ರೀತಿಯಲ್ಲಿ ಬಳಸಿದರೂ ಕೂಡ ಈಗಿನ ವೈಜ್ಞಾನಿಕ ವಿಶ್ಲೇಷಣೆಗಳು ನಮಗೆ ಈ ಪದಗಳ ಹಲವು ಅರ್ಥಗಳನ್ನು ನೀಡುತ್ತದೆ ಲಾರಿನ್ಗೆಅಲೈಜ್ಡ್ ರೀತಿಯಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಧೈಹಿಕ ಚಟುವಟಿಕೆಯಿಂದ ಅಥವಾ ನೋವಿನಿಂದ ಅಥವಾ ವಯಸ್ಸಿನ ಕಾರಣದಿಂದ ಅಥವಾ ನಡವಳಿಕೆಯ ಕಾರಣದಿಂದಲೂ ಆಗಿರಬಹುದು ಉದಾಹರಣೆಗೆ ಇದು ಬೇಸರವನ್ನು ಹಾಗು ಅನ್ಯ ಮನಸ್ಕತೆಯನ್ನು ಪ್ರತಿಬಿಂಬಿಸಬಹುದು ಒಹ್ ಈಗ ಬೇಡ ಅಥವಾ ಹುಡಿಗಿಟ್ಟುಕೊಂಡ ಕೋಪವನ್ನು ಹೀಗೆ ಹೇಳಬಹುದು ಹೇಗೆ ಮಾಡಲು ಸಾಧ್ಯ ಇದು ಪ್ರೀತಿಮಯ ಹೊಗಳಿಕೆಯನ್ನು ಕರುಣೆಯನ್ನು ಕೂಡ ಸೂಚಿಸಬಹುದು ಆ ಚಿಕ್ಕ ಬೆಕ್ಕಿನ ಮರಿಯನ್ನು ನೋಡು ದೊಡ್ಡವರನ್ನು ಪ್ರೀತಿಯಿಂದ ನೋಡುವಂತೆ ಮಾಡುವ ಧ್ವನಿಗೆ ಕೀರಲು ಧ್ವನಿ ಎಂದು ಕರೆಯಬಹುದು ಅಮೇರಿಕಾ ದೇಶದ ನಟ ವಿನ್ಸನ್ಟ್ ಪ್ರೈಸ್ ತನ್ನ ಈ ಮಾದರಿಯ ಧ್ವನಿಗೆ ತುಂಬಾ ಪ್ರಸಿದ್ಧಿ ಬೆಚ್ಚಿ ಬೀಳಿಸುವ ಸಂದರ್ಭಗಳಲ್ಲಿ ಅವರು ಈ ಮಾದರಿಯ ಧ್ವನಿಯನ್ನು ಬಳಸುತ್ತಾರೆ ಅನೇಕ ಸಂಶೋಧಕರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಉಸಿರಿನ ವೇಗದಿಂದ ಕೂಡಿದ ಧ್ವನಿಯು ಸಾಮಾನ್ಯವಾಗಿ ಭಾವೋದ್ರಿಕ್ತ ಭಾಷಣದೊಂದಿಗೆ ಕೂಡಿರುತ್ತದೆ ಇದು ನಿಟ್ಟುಸಿರಿನಂತೆ ಇರುವ ಉಸಿರಿನ ಹಾಗು ಧ್ವನಿಯ ಮೇಳೈಸುವಿಕೆ ಇದನ್ನು ನಾವು ಸುವಾಸನೆಗಳನ್ನು ಮಾರುವ ಮೃದು ಬಟ್ಟೆಯ ಬಗ್ಗೆ ಹೇಳುವ ದೂರದರ್ಶನದ ಜಾಹೀರಾತುಗಳಲ್ಲಿ ಕಾಣಬಹುದು ಇಲ್ಲ ಯಾವುದೇ ಜಾಹಿರಾತು ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ಒಳಗೊಳ್ಳುವ ರೀತಿಯಲ್ಲಿ ಇದ್ದಾಗ ಈ ಮಾದರಿಯ ಧ್ವನಿಯ ಅಗತ್ಯ ಇರುತ್ತದೆ ಈ ಧ್ವನಿಯನ್ನು ನಾವು ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ಐ ಲವ್ ಯು ಎಂದು ಹೇಳುವ ರೀತಿ ಇರುತ್ತದೆ ಈ ಧ್ವನಿಯೊಂದಿಗೆ ಸ್ವಲ್ಪ ಮಟ್ಟಿಗಿನ ಗುಣುಗುಣುವಿಕೆಯೋ ಇರುತ್ತದೆ ಮರಿಲಿನ್ ಮನ್ರೋ ಅವರಿಗೆ ಈ ಮಾದರಿಯ ಧ್ವನಿ ಇತ್ತು ಕಠೋರತೆ ನಾವು ಒಪ್ಪಿಕೊಳ್ಳದೆ ಇರುವ ಒರಟು ಧ್ವನಿಯ ಸಂಕೇತ ಹಾಗೂ ಇದು ಲಾರಿನ್ಗೆಳ್ಳಿ ನಾಳದ ಒತ್ತಡದಿಂದ ವೋಕಲ್ ದ್ವಾರಗಳ ಬೆಸುಗೆಯಿಂದ ಅನಿಮಿಯಿತ ಸಂಚಲನದಿಂದ ಹಾಗೂ ಕೆಳಗಿನ ಸ್ವರದಿಂದ ಉಂಟಾಗಬಹುದು ಭಾಷೆಯಲ್ಲೂ ಕೂಡ ಇದೆ ಮಾದರಿಯ ಉದಾಹರಣೆಗಳು ಕಾಣಸಿಗುತ್ತವೆ ಉದಾಹರಣೆಗೆ ತುರಿಯುವಂತಹ ಧ್ವನಿ ಉಕ್ಕಿನಂತಹ ಧ್ವನಿ ಕೀರಲು ಧ್ವನಿ ಹೀಗೆ ಇವೆಲ್ಲವೂ ಕೂಡ ನಕಾರಾತ್ಮಕ ನಡತೆಗೆ ಪುಷ್ಟಿ ನೀಡುವಂತಹವು ಉದಾಹರಣೆಗೆ ಕೋಪ ಅವಮಾನ ಅಥವಾ ಹಿಂಸಾತ್ಮಕ ಭಾವನೆಗಳು ಪ್ಯಾರಾ ಲಿಂಗ್ವಿಸ್ಟಿಕ್ ಅಥವಾ ಮೌಖಿಕ ಭಾಷೆಗಳ ಮೂಲಕ ಹೊರ ಹಾಕುವ ಪ್ರಯತ್ನ ಮಾಡುತ್ತೇವೆ ಮೆದು ಧ್ವನಿ ಒಣ ಅಥವಾ ಒರಟು ಅಥವಾ ಕೆಲವು ಸಂದರ್ಭಗಳಲ್ಲಿ ಉನ್ಮಾದದಿಂದ ಕೂಡಿದ ಮಹಿಳೆಯರಿಗೆ ಸಂಬಂಧಪಟ್ಟ ಧ್ವನಿಯಾಗಿರುತ್ತದೆ ಇದನ್ನು ನಕಾರಾತ್ಮಕತೆಯಿಂದ ಅರ್ಥ ಮಾಡಿಕೊಳ್ಳಬಹುದು ಪುರುಷ ಪಾರಮ್ಯದ ಸಂದರ್ಭದಲ್ಲಿ ಮಹಿಳೆ ಗಂಡಿನ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾಳೆ ಎಂದು ಹೇಳುವ ಸಾಧ್ಯತೆ ಇರುತ್ತದೆ ಪ್ರಾಯೋಗಿಕ ರೀತಿಯಲ್ಲಿ ಇದನ್ನು ಆಳವಾದ ಧ್ವನಿ ಅಥವಾ ಗುನುಗುವ ಧ್ವನಿ ಎಂದು ಹೇಳಬಹುದು ಗೊಗ್ಗರ ಧ್ವನಿಯನ್ನು ಆರೋಗ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಒರಟು ಧ್ವನಿ ಎಂದು ಹೇಳಬಹುದು ಇದು ಏನನ್ನು ಹೇಳುತ್ತದೆ ಅಂದರೆ ನಾವು ನಕಾರಾತ್ಮಕ ಚಟುವಟಿಕೆಗಳಿಂದ ಕೆಲವು ಗುಣವನ್ನು ಪಡೆದುಕೊಂಡಿರುತ್ತೇವೆ ಹಾಗು ಭಾಷಣಕಾರ ಬಗ್ಗೆ ಇದು ಅತ್ಯಂತ ಕೆಟ್ಟ ಮಾಹಿತಿಯನ್ನು ನೀಡುತ್ತದೆ ಡಿಫ್ಫೆರೆನ್ಶಿಯೇಷನ್ಸ್ ಹಾಗು ಇವುಗಳು ಸ್ವತಂತ್ರವಾಗಿ ಆಗುವ ಶಬ್ದಗಳು ಆದರೆ ವಿಶ್ಲೇಷಣೆಗೆ ಒಳಪಡುವ ಭಾಷೆಯ ಜೊತೆ ಸೇರುವ ನಗುವನ್ನು ಅಥವಾ ಅಳುವನ್ನು ಕಟ್ಟಿ ಕೊಡುವ ಪದಗಳು ತುಂಬಾ ವಿಶಿಷ್ಟವಾಗಿ ಇರುವ ಡಿಫ್ಫೆರೆನ್ಶಿಯೇಷನ್ಸ್ ಗಳನ್ನೂ ಗುಂಪು ಗುಂಪುಗಳನ್ನಾಗಿ ಮಾಡಿ ಅವುಗಳ ಗುಣಗಳ ಆಧಾರದ ಮೇಲೆ ವಿಭಾಗಿಸಲಾಗುವುದು ಉದಾಹರಣೆಗೆ ಒಂದು ತರಗತಿಯಲ್ಲಿ ಯಾವುದೋ ವಿಷಯಕ್ಕೆ ನಕ್ಕಾಗ ಎಲ್ಲರು ತಮ್ಮ ತಮ್ಮ ಸಾಂಸ್ಕೃತಿಕ ಅಥವಾ ಉಪ ಸಾಂಸ್ಕೃತಿಕ ವಿಷಯಗಳು ಗೊತ್ತಾಗುತಾವೆ ತುಂಬಾ ಸಾಮಾನ್ಯವಾದ ಡಿಫ್ಫೆರೆಂಟಿಯೇಟರ್ ಗಳಾದ ಗುನುಗುವುದು ಜೋರಾಗಿ ಅಳುವುದು ಅಲಾವುದು ನಗುವುದು ಇನ್ನಿತರ ಬಗ್ಗೆ ದೂರುವುದು ಅಥವಾ ಇದೆ ಪದಗಳಿಗೆ ಬೇರೆ ಪದಗಳನ್ನು ಬಳಸಬಹುದು ಕೆಲವು ರೂಪಾಂತರಗೊಳಿಸುವ ಅಂಶಗಳಅನ್ನು ಡಿಫ್ಫೆರೆಂಟರ್ಸ್ ಆಗಿ ಪರಿಗಣಿಸಬಹುದು ಇವುಗಳು ನಮ್ಮ ಹಿನ್ನಲೆಯನ್ನು ಕೂಡ ತೋರಿಸುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಪೈಪ್ ಜೊತೆಗೆ ಮಾತನಾಡಬೇಕಾದರೆ ಹಾಗೆ ಇರೂತದೆ ಅಥವಾ ಆರೋಗ್ಯ ಸಮಸ್ಯೆ ಇದ್ದಾರೆ ಹೇಗಿರುತ್ತದೆಯೋ ಹಾಗೆ ಇರುವ ಧ್ವನಿ ಇದು ಅಲ್ಟಾರ್ನಾಟ್ಸ್ ಅಂದರೆ ವೋಕಲ್ ಶಬ್ದಗಳು ವೋಕಲ್ ಉಸಿರು ಎಳೆದುಕೊಳ್ಳುವುದು ಅಥವಾ ಬಿಡುವುದು ಅಥವಾ ತೇಗು ಇವೆಲ್ಲವೂ ಇದಕ್ಕೆ ಉದಾಹರಣೆಗಳು ಇಂಗ್ರೆಸ್ಸಿವ್ ನಂತೆ ಇರುವ ಪದಗಳಾಗುತ್ತವೆ ಬೇರೆಲ್ಲವೂ ಹೇಳುವಂತೆ ಅಲ್ಲಿ ಯಾವುದೇ ರೀತಿಯ ಉಚ್ಚಾರಣೆ ಇರದೇ ಕೇವಲ ಕೇಳಬಲ್ಲ ಗಾಳಿಯ ದ್ವಂದ್ವ ಪ್ರಿ ಸ್ಪೀಚ್ ಫಾರಿನ್ಗೆಳ್ಳಿ ಇನ್ಗ್ರೇಶನ್ ಅಥವಾ ಎಗ್ರೆಸ್ಸಿವ್ನ್ ಇಂಪೇಷನ್ಸ್ ಅನ್ನು ಒಳಗೊಂಡಿರುತ್ತದೆ ಮಾನಸಿಕ ಸ್ಥಿತಿಯಲ್ಲಿಯೂ ಕೂಡ ನಾವು ವಿಭಿನ್ನತೆಯನ್ನು ಕಾಣಬಹುದು ಅವುಗಳು ಯಾವಾಗಲೂ ಸಾರ್ವತ್ರಿಕ ಅಲ್ಲ ಉದಾಹರಣೆಗೆ ಸ್ಪ್ಯಾನಿಷ್ ಭಾಷೆಯ ಬೇರೆ ಬೇರೆ ಮಜಲುಗಳನ್ನು ಸೂಕ್ಷವನ್ನಾಗಿಸುತ್ತದೆ